ನಮಸ್ಕಾರ ಮತ್ತು ಮೆಕ್ಯಾನೊಬಯಾಲಜಿ ಪರಿಚಯದ ನಮ್ಮ ಐದನೇ ಉಪನ್ಯಾಸಕ್ಕೆ ಸ್ವಾಗತ ಕಳೆದ ಕೆಲವು ಉಪನ್ಯಾಸಗಳು ಈ ಕ್ಷೇತ್ರಕ್ಕೆ ನಿಮಗೆ ವಿಶಾಲವಾದ ಪರಿಚಯವನ್ನು ನೀಡಿವೆ ಮತ್ತು ಜೀವಶಾಸ್ತ್ರಕ್ಕೆ ಶಕ್ತಿಗಳು ಹೇಗೆ ಪ್ರಸ್ತುತವಾಗಿವೆ ಮತ್ತು ವಲಸೆ ಮತ್ತು ವಿಭಜನೆಯಂತಹ ಪ್ರಕ್ರಿಯೆಗಳಲ್ಲಿ ಜೀವಕೋಶಗಳ ಚಲನಶೀಲತೆ ಕೋಶಗಳ ನಡುವಿನ ಶಕ್ತಿಗಳು ಮತ್ತು ಪರಸ್ಪರ ಕ್ರಿಯೆಗಳು ಮತ್ತು ಅವುಗಳ ಸುತ್ತಮುತ್ತಲಿನ ಬಗ್ಗೆ ಹೇಗೆ ಇರುತ್ತದೆ ಎಂಬುದಕ್ಕೆ ಹಲವಾರು ನಿದರ್ಶನಗಳನ್ನು ನೀಡಿದೆ ಕೋಶವನ್ನು ಟೆಂಟ್ ಎಂದು ಅರ್ಥಮಾಡಿಕೊಳ್ಳುವ ಮೂಲಕ ನಾನು ಉಪನ್ಯಾಸವನ್ನು ಪ್ರಾರಂಭಿಸಿದ್ದೇನೆ ಜೀವಕೋಶಗಳು ಸ್ಥಿರ ಆಕಾರ ಮತ್ತು ಪರಸ್ಪರ ಕ್ರಿಯೆ ಮತ್ತು ಸರಿಯಾದ ಕಾರ್ಯವನ್ನು ಹೊಂದಲು ನಿರ್ದಿಷ್ಟವಾಗಿ ಅಂಟಿಕೊಳ್ಳುವ ಕೋಶಗಳಲ್ಲಿ ನಿಮಗೆ ಅಗತ್ಯವಿರುವ ಕೆಲವು ಮೂಲಭೂತ ಅಂಶಗಳು ಯಾವುವು ಎಂಬುದನ್ನು ನಾನು ತರ್ಕಬದ್ಧವಾಗಿ ಪ್ರಾರಂಭಿಸಿದ್ದೇನೆ ನಿರ್ದಿಷ್ಟವಾಗಿ ನಾನು ಹಿಂದಿನ ಉಪನ್ಯಾಸದಲ್ಲಿ ಬಾಹ್ಯಕೋಶೀಯ ಮ್ಯಾಟ್ರಿಕ್ಸ್ ಬಗ್ಗೆ ಚರ್ಚಿಸಲು ಪ್ರಾರಂಭಿಸಿದೆ ಮತ್ತು ಉದಾಹರಣೆಗಳೊಂದಿಗೆ ನಾವು ಅರ್ಥಮಾಡಿಕೊಂಡದ್ದು ಕೋಶಗಳು ಮತ್ತು ಬಾಹ್ಯಕೋಶೀಯ ಮ್ಯಾಟ್ರಿಕ್ಸ್ ನಡುವೆ ನಿರಂತರ ಕ್ರಿಯಾತ್ಮಕ ಅಡ್ಡ ಮಾತುಕತೆ ಇದೆ ಎಂಬುದು ಇದು ಎ ಎಫೆಕ್ಟ್ ಬಿ ಅಥವಾ ಬಿ ಎಫೆಕ್ಟ್ ಎ ನಂತೆ ಅಲ್ಲ ಇದು ವಸ್ತುಗಳ ಸಂಯೋಜನೆಯಾಗಿದೆ ಆದ್ದರಿಂದ ಬಾಹ್ಯಕೋಶೀಯ ಮ್ಯಾಟ್ರಿಕ್ಸ್ ಅನ್ನು ಸ್ರವಿಸುವ ಕೋಶಗಳಿವೆ ಮತ್ತು ಅವುಗಳಲ್ಲಿ ಪ್ರಾಥಮಿಕವಾಗಿ ಸಂಯೋಜಕ ಅಂಗಾಂಶದಲ್ಲಿನ ಫೈಬ್ರೊಬ್ಲಾಸ್ಟ್ ಗಳಂತಹ ಕೋಶಗಳು ಸಾಕಷ್ಟು ಕೊಲ್ಲಾಜೆನ್ ಅನ್ನು ಸ್ರವಿಸುತ್ತವೆ ಮತ್ತು ನಂತರ ನಯವಾದ ಸ್ನಾಯು ಕೋಶಗಳಿವೆ ಮತ್ತು ಇತರ ಎಪಿಥೇಲಿಯಲ್ ಕೋಶಗಳು ಸಹ ಇರುತ್ತವೆ ಪ್ರವೇಶಿಸಬಹುದಾದ ಮ್ಯಾಟ್ರಿಕ್ಸ್ ಮತ್ತು ಇಸಿಎಂ ಅನ್ನು ಸ್ರವಿಸುವ ಈ ಇತರ ಕೋಶಗಳು ಕೋಶಗಳ ಜೋಡಣೆಯನ್ನು ಕ್ರಿಯಾತ್ಮಕ ಅಂಗಾಂಶಗಳಾಗಿ ನಿಯಂತ್ರಿಸುತ್ತದೆ ಆದ್ದರಿಂದ ಇದು ಕೋಶಗಳನ್ನು ನಿರ್ದಿಷ್ಟ ಸ್ಥಾನಗಳಲ್ಲಿ ಹಿಡಿದಿಟ್ಟುಕೊಳ್ಳುತ್ತದೆ ಮತ್ತು ಅವುಗಳನ್ನು ಕ್ರಿಯಾತ್ಮಕ ಅಂಗಾಂಶವಾಗಿ ಸಂಯೋಜಿಸುತ್ತದೆ ಕೋಶ ಮತ್ತು ಬಾಹ್ಯಕೋಶೀಯ ಮ್ಯಾಟ್ರಿಕ್ಸ್ ನಡುವೆ ಪರಸ್ಪರ ಕ್ರಿಯೆಗಳಿವೆ ಇದು ಜೀವಕೋಶದ ಕಾರ್ಯವನ್ನು ನಿಯಂತ್ರಿಸುವ ಸೇರ್ಪಡೆಗಳ ಮೂಲಕ ಮಧ್ಯಸ್ಥಿಕೆ ವಹಿಸುತ್ತದೆ ಇಸಿಎಂ ಒದಗಿಸಿದ ಭೌತಿಕ ರಾಸಾಯನಿಕ ಗುಣಲಕ್ಷಣಗಳನ್ನು ವಿಭಿನ್ನ ಸೂಚನೆಗಳಾಗಿ ಗ್ರಹಿಸಲು ಕೋಶಕ್ಕೆ ಏನು ಬೇಕು ಯಾವ ಕೋಶಗಳನ್ನು ಗುರುತಿಸಬೇಕು ಮತ್ತು ಆ ಇನ್ಪುಟ್ ಆಧರಿಸಿ ಕಾರ್ಯನಿರ್ವಹಿಸಬೇಕು ನಾವು ಚರ್ಚಿಸಿದ ನಿರ್ದಿಷ್ಟ ಇಸಿಎಂ ಗಳಲ್ಲಿ ಒಂದು ಬೇಸ್ಮೆಂಟ್ ಮೆಂಬರೇನ್ ಬಗ್ಗೆ ಬೇಸ್ಮೆಂಟ್ ಮೆಂಬರೇನ್ ಕೇವಲ ಐವತ್ತು ರಿಂದ 200 ಇನ್ನೂರು ನ್ಯಾನೊಮೀಟರ್ ದಪ್ಪವಾಗಿರುತ್ತದೆ ಇದು ಬಹುತೇಕ ಎಲ್ಲಾ ಅಂಗಾಂಶಗಳಲ್ಲಿಯೂ ಇರುತ್ತದೆ ಇದು ಒಂದು ಅಂಗದ ಪಕ್ಕದ ಅಂಗಾಂಶಗಳನ್ನು ಪ್ರತ್ಯೇಕಿಸುತ್ತದೆ ಇದು ಜೀವಕೋಶದ ಉಳಿವಿಗಾಗಿ ಸಂಕೇತಗಳನ್ನು ಉತ್ಪಾದಿಸುತ್ತದೆ ಮತ್ತು ಕೋಶಗಳಿಗೆ ಯಾಂತ್ರಿಕ ಬೆಂಬಲವನ್ನು ನೀಡುತ್ತದೆ ಮತ್ತು ಕೋಶಗಳ ಸ್ಥಳಾಂತರಕ್ಕೆ ತಲಾಧಾರವಾಗಿಯೂ ಕಾರ್ಯನಿರ್ವಹಿಸುತ್ತದೆ ಮುಖ್ಯವಾಗಿ ಸಾಮಾನ್ಯ ಶರೀರಶಾಸ್ತ್ರದಲ್ಲಿನ ಹೆಚ್ಚಿನ ಜೀವಕೋಶಗಳು ಬೇಸ್ಮೆಂಟ್ ಮೆಂಬರೇನ್ ಅನ್ನು ಉಲ್ಲಂಘಿಸಲು ಸಾಧ್ಯವಿಲ್ಲ ಆದರೆ ಇದಕ್ಕೆ ಮೂರು ಅಪವಾದಗಳಿವೆ ಅವುಗಳಲ್ಲಿ ಒಂದು ಅಭಿವೃದ್ಧಿ ರೋಗನಿರೋಧಕ ಕಣ್ಗಾವಲು ಮತ್ತು ಕ್ಯಾನ್ಸರ್ ನಂತಹ ಕಾಯಿಲೆಗಳ ಪ್ರಕ್ರಿಯೆಯಲ್ಲಿರುತ್ತದೆ ಜೀವಕೋಶಗಳು ವಾಸ್ತವವಾಗಿ ಬೇಸ್ಮೆಂಟ್ ಮೆಂಬರೇನ್ ಅನ್ನು ಡಿಗ್ರೇಡ್ ಮಾಡಿದರೆ ಮತ್ತು ಅದು ಆಕ್ರಮಣ ಮೆಟಾಸ್ಟಾಸಿಸ್ ಕ್ಯಾಸ್ಕೇಡ್ ಅನ್ನು ಪ್ರಾರಂಭಿಸುವಲ್ಲಿ ಆಕ್ರಮಣದ ಮೊದಲ ಹೆಜ್ಜೆಯನ್ನು ಪ್ರತಿನಿಧಿಸುತ್ತದೆ ಆದ್ದರಿಂದ ಹಲವಾರು ಬಾಹ್ಯಕೋಶೀಯ ಮ್ಯಾಟ್ರಿಕ್ಸ್ ಪ್ರೋಟೀನ್ ಗಳಿವೆ ಮತ್ತು ನಿರ್ದಿಷ್ಟವಾಗಿ ಬೇಸ್ಮೆಂಟ್ ಮೆಂಬರೇನ್ ಗಳಲ್ಲಿ ಅನೇಕ ರೂಪಗಳನ್ನು ಒಟ್ಟಿಗೆ ಜೋಡಿಸಲಾಗಿದೆ ಆದರೆ ನಮ್ಮ ದೇಹದೊಳಗಿನ ಹೆಚ್ಚು ಹೇರಳವಾಗಿರುವ ಪ್ರೋಟೀನ್ ಕೊಲ್ಲಾಜೆನ್ ಬಗ್ಗೆ ನಾವು ಚರ್ಚಿಸಿದ್ದೇವೆ ಮತ್ತು ಇದು ಅಂಗಾಂಶಗಳಿಗೆ ಟೆನ್ಸಿಲ್ ಶಕ್ತಿಯನ್ನು ನೀಡುತ್ತದೆ ಇದು ಎಪಿತೀಲಿಯಲ್ ಕೋಶಗಳಿಗಿಂತ ಫೈಬ್ರೊಬ್ಲಾಸ್ಟ್ ನಯವಾದ ಸ್ನಾಯು ಕೋಶಗಳಿಂದ ಉತ್ಪತ್ತಿಯಾಗುತ್ತದೆ ಮತ್ತು ಅನೇಕ ವಿಧದ ಮಾನವ ಕೊಲ್ಲಾಜೆನ್ ಗಳಿವೆ ಫೈಬ್ರಿಲ್ಲರ್ ಕೊಲ್ಲಾಜೆನ್ ಗಳು ಈ ಟ್ರಿಪಲ್ ಹೆಲಿಕಲ್ ರಚನೆಯನ್ನು ರೂಪಿಸುತ್ತವೆ ಎಂಬುದು ನಮಗೆ ತಿಳಿದಿರುವ ಸಂಗತಿಯಾಗಿದೆ ಅಲ್ಲಿ ಮೂರು ಸರಪಳಿಗಳು ಒಂದಕ್ಕೊಂದು ಸುತ್ತಿಕೊಳ್ಳುತ್ತವೆ ಇದು ಅರವತ್ತೇಳು ನ್ಯಾನೊಮೀಟರ್ ಗಳ ಆವರ್ತಕತೆಯ ಬ್ಯಾಂಡ್ ಮಾದರಿಯನ್ನು ನೀಡುತ್ತದೆ ಈಗ ಕೊಲ್ಲಾಜೆನ್ ಗೆ ನಿರ್ದಿಷ್ಟವಾಗಿ ಪ್ರತ್ಯೇಕ ಫೈಬ್ರಿಲ್ ಗಳು ಒಂದು ನಿರ್ದಿಷ್ಟ ವೈಶಿಷ್ಟ್ಯವನ್ನು ಹೊಂದಿರುತ್ತವೆ ಆದರೆ ನೀವು ಈ ಕೊಲ್ಲಾಜೆನ್ ಫೈಬ್ರಿಲ್ ಗಳನ್ನು ಬಳಸಿಕೊಂಡು ಒಂದು ನೆಟ್ವರ್ಕ್ ಮಾಡುವಾಗ ಮೂರು ಆಯಾಮದ ರಚನೆಯು ಉತ್ಪತ್ತಿಯಾಗುತ್ತದೆ ಇದು ಪ್ರತಿ ಫೈಬ್ರಿಲ್ ಕೊಲ್ಲಜೆನ್ ಗಳ ಗುಣಲಕ್ಷಣಗಳಿಗಿಂತ ಭಿನ್ನವಾದ ಗುಣಲಕ್ಷಣಗಳನ್ನು ಹೊಂದಿರುತ್ತದೆ ಆದ್ದರಿಂದ ಕೊಲ್ಲಜೆನ್ ನಂತಹ ಇಸಿಎಂ ನೆಟ್ವರ್ಕ್ ಗಳ ಯಾಂತ್ರಿಕ ಗುಣಲಕ್ಷಣಗಳನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮಹತ್ವದ್ದಾಗಿದೆ ಹಾಗಾದರೆ ನಾವು ಇದರ ಬಗ್ಗೆ ಅರ್ಥಮಾಡಿಕೊಳ್ಳಲು ಹೇಗೆ ಪ್ರಯತ್ನಿಸುತ್ತೇವೆ ಕಟ್ಟುನಿಟ್ಟಿನ ಕಡ್ಡಿಗಳನ್ನು ಹೊಂದಿರುವ ಬೇಯಿಸದ ಸ್ಪಾಗೆಟ್ಟಿ ಯ ಬಗ್ಗೆ ಯೋಚಿಸಿ ಮತ್ತು ಅಂತಹ ರಚನೆಗಳ ಬಿಗಿತವನ್ನು ಬಗ್ಗಿಸಲು ನೇರ ಪ್ರಸ್ತುತತೆಯನ್ನು ಹೊಂದಿರುವ ನಿರಂತರತೆಯ ಪರಿಕಲ್ಪನೆಯನ್ನು ಸಹ ನಾನು ಪರಿಚಯಿಸಿದ್ದೇನೆ ಆದರೆ ಬೇಯಿಸಿದಾಗ ಅದೇ ಸ್ಪಾಗೆಟ್ಟಿ ನೀವು ನೋಡುವುದು ಫೈಬ್ರಿಲ್ ಗಳ ಮಿಶ್ಮ್ಯಾಶ್ ಅದು ಹೆಚ್ಚು ಕಂಪ್ಲೈಂಟ್ ಆಗಿರುತ್ತದೆ ಮತ್ತು ನೀವು ಬೇರೆ ಯಾವುದನ್ನೂ ಹಾಕದಿದ್ದರೂ ಸಹ ಅವುಗಳನ್ನು ಒಟ್ಟಿಗೆ ಹಿಡಿದಿಟ್ಟುಕೊಂಡಾಗ ಅವು ಒಟ್ಟಿಗೆ ಕೆಲವು ಪ್ರತಿರೋಧವನ್ನು ನೀಡುತ್ತವೆ ನೀವು ಅದರ ಒಂದು ಎಳೆಯನ್ನು ಹೊರತೆಗೆಯಲು ಪ್ರಯತ್ನಿಸಿದರೆ ಆ ಒಂದು ಎಳೆಯನ್ನು ವಿರೂಪಗೊಳಿಸಲು ನೆಟ್ವರ್ಕ್ ಒದಗಿಸುವ ಪ್ರತಿರೋಧವನ್ನು ನೀವು ಅನುಭವಿಸಬಹುದು ಶಕ್ತಿಗಳಿಗೆ ಒಳಪಟ್ಟಾಗ ವಸ್ತುಗಳು ಹೇಗೆ ವಿರೂಪಗೊಳ್ಳುತ್ತವೆ ಎಂಬುದನ್ನು ಪರಿಶೀಲಿಸಲು ನಿರ್ದಿಷ್ಟವಾಗಿ ವಿಕಿರಣಶಾಸ್ತ್ರ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಲಾಗಿದೆ ಇದು ಸಹಜವಾಗಿ ಘನ ಯಾವುದು ಮತ್ತು ದ್ರವ ಯಾವುದು ಎಂದು ನಮ್ಮ ಮೊದಲ ಆಲೋಚನೆ ಆಗಿರುತ್ತದೆ ಘನ ಮತ್ತು ದ್ರವದಲ್ಲಿ ವಿಭಿನ್ನವಾದ ಏನಾದರೂ ಇರಬೇಕು ಆದರೆ ಕೊಲ್ಲಜೆನ್ ಜೆಲ್ ನಂತಹ ಇಸಿಎಂ ನೆಟ್ವರ್ಕ್ ಘನ ಅಥವಾ ದ್ರವ ಅಥವಾ ಅದರ ನಡುವಿನ ಏನಾದರೂ ಇರಬಹುದಾ ಎಂದು ಹೇಳಲು ನಮಗೆ ಸಾಧ್ಯವಿದೆಯೇ ಇದನ್ನು ಪರಿಹರಿಸಲು ನಾವು ಮೊದಲು ದ್ರವದಿಂದ ಘನವನ್ನು ಪ್ರತ್ಯೇಕಿಸುವದನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಬೇಕು ಘನಕ್ಕೆ ಉದಾಹರಣೆಯಾಗಿ ನೀವು ಸ್ಪ್ರಿಂಗ್ ನಂತಹ ಸರಳ ವಿಷಯವನ್ನು ತೆಗೆದುಕೊಂಡರೆ ಸ್ಪ್ರಿಂಗ್ ಒಂದು ರೇಖೀಯ ಸ್ಥಿತಿಸ್ಥಾಪಕ ಘನಕ್ಕೆ ಉದಾಹರಣೆಯಾಗಿದೆ ನೀವು ನಿಮ್ಮ ಬಳಿ ಇರುವ ಸ್ಪ್ರಿಂಗ್ ಅನ್ನು ಸಂಕುಚಿತಗೊಳಿಸಿದಾಗ ಅಥವಾ ಸ್ಪ್ರಿಂಗ್ ಅನ್ನು ಹಿಗ್ಗಿಸಿದಾಗ ನೀವು ತ್ವರಿತ ವಿರೂಪತೆಯನ್ನು ಗಮನಿಸುತ್ತೀರಿ ಬಲವನ್ನು ಪ್ರಯೋಗಿಸುವವರೆಗೆ ವಿರೂಪತೆಯು ಉಳಿಯುತ್ತದೆ ಆದರೆ ನೀವು ಬಲವನ್ನು ತೆಗೆದುಹಾಕಿದ ತಕ್ಷಣ ಸ್ಪ್ರಿಂಗ್ ಅದರ ಮೂಲ ಉದ್ದ ಅಥವಾ ವಿಸ್ತರಿಸದ ಉದ್ದಕ್ಕೆ ಹಿಂತಿರುಗುತ್ತದೆ ಎಂದು ನೀವು ನೋಡುತ್ತೀರಿ ಆದ್ದರಿಂದ ಇದನ್ನು ನಾವು ಘನ ಎಂದು ಕರೆಯುತ್ತೇವೆ ನೀವು ಬಲವನ್ನು ಪ್ರಯೋಗಿಸಿದಾಗ ಘನವು ವಿರೂಪವಾಗುತ್ತದೆ ಆದರೆ ಬಲವನ್ನು ತೆಗೆದುಹಾಕಿದಾಗ ಅದು ಅದರ ಮೂಲ ಸಂರಚನೆಯನ್ನು ಮರಳಿ ಪಡೆಯುತ್ತದೆ ಯಾವುದೇ ಬಲವನ್ನು ಪ್ರಯೋಗಿಸಿದಾಗ ದ್ರವದಲ್ಲಿ ಇದಕ್ಕೆ ವ್ಯತಿರಿಕ್ತವಾಗಿ ಬಲವನ್ನು ಪ್ರಯೋಗಿಸುವ ಅವಧಿಗೆ ಅದು ವಿರೂಪಗೊಳ್ಳುತ್ತಲೇ ಇರುತ್ತದೆ ಆದ್ದರಿಂದ ನೀವು ಒಂದು ಬಲವನ್ನು ಪ್ರಯೋಗಿಸುವ ಸಂದರ್ಭದಲ್ಲಿ ವ್ಯತ್ಯಾಸವು ತ್ವರಿತ ಸ್ಥಳಾಂತರ ಅಥವಾ ವಿರೂಪಗೊಳ್ಳುತ್ತದೆ ಮತ್ತು ಅದು ಸ್ಥಿರವಾಗಿರುತ್ತದೆ ಬಲವನ್ನು ತೆಗೆದುಹಾಕಿದರೆ ಘನವು ಅದರ ಮೂಲ ಸಂರಚನೆಯನ್ನು ಮರಳಿ ಪಡೆಯುತ್ತದೆ ಬಲವನ್ನು ಪ್ರಯೋಗಿಸಿದಾಗ ದ್ರವವು ಹರಿಯುತ್ತದೆ ಮತ್ತು ಬಲವನ್ನು ಪ್ರಯೋಗಿಸುವವರೆಗೆ ಅದು ಹರಿಯುತ್ತಲೇ ಇರುತ್ತದೆ ನಾವು ಘನ ಅಥವಾ ದ್ರವಕ್ಕೆ ಒಳಪಡಿಸಬಹುದಾದ ವಿಭಿನ್ನ ರೀತಿಯ ವಿರೂಪಗಳು ಯಾವುವು ಸ್ಪ್ರಿಂಗ್ ನ ಉದಾಹರಣೆಯನ್ನು ತೆಗೆದುಕೊಂಡು ನೀವು ಅದನ್ನು ಉದ್ವಿಗ್ನಗೊಳಿಸಬಹುದು ಅಂಶವು ಸಹ ಟೆನ್ಶನ್ ಗೆ ಒಳಗಾಗಬಹುದು ಅಂದರೆ ನೀವು ಸ್ಪ್ರಿಂಗ್ ಅನ್ನು ವಿಸ್ತರಿಸುತ್ತೀರಿ ಇದಕ್ಕೆ ವಿರುದ್ಧವಾಗಿ ನೀವು ಅದನ್ನು ಸಂಕುಚಿತಗೊಳಿಸಬಹುದು ಆದ್ದರಿಂದ ಒಂದು ಸ್ಪ್ರಿಂಗ್ ನ ಉದಾಹರಣೆಯಾಗಿ ತೆಗೆದುಕೊಂಡರೆ ಇದು ಒತ್ತಡದಲ್ಲಿ ಮತ್ತು ಸಂಕೋಚನದಲ್ಲಿ ಒದಗಿಸುವ ಪ್ರತಿರೋಧವು ಒಂದೇ ಆಗಿರುತ್ತದೆ ಮತ್ತು ನೀವು ಅದನ್ನು ಕಿತ್ತು ಹಾಕಬಹುದು ಇದರ ಅರ್ಥವೇನು ಟೆನ್ಶನ್ ಎಂದರೇನು ಮತ್ತು ಸಂಕೋಚನ ಎಂದರೇನು ಇದು ಈಗಾಗಲೇ ನಿಮಗೆ ಸ್ಪಷ್ಟವಾಗಿದೆ ಎಂದರ್ಥ ನೀವು ನಿರ್ದಿಷ್ಟ ಉದ್ದದ ಸ್ಪ್ರಿಂಗ್ ಅನ್ನು ಹೊಂದಿದ್ದೀರಿ ಎಂದು ಊಹಿಸಿರಿ ಮತ್ತು ಸ್ಪ್ರಿಂಗ್ ಈ ತುದಿಯಲ್ಲಿ ಬಂಧಿತವಾಗಿದೆ ಎಂದು ಹೇಳೋಣ ಮತ್ತು ನೀವು ಬಲವನ್ನು ಬೀರುತ್ತೀರಿ ಎಂದಾದರೆ ಮತ್ತೊಂದು ಸಂರಚನೆಗೆ ವಿಸ್ತರಿಸಿದಾಗ ಈ ಸ್ಪ್ರಿಂಗ್ ಏನಾಗುತ್ತದೆ ಈ ಬಲವಿದೆ ಮತ್ತು ನೀವು ನೋಡುವುದು ಡೆಲ್ಟಾ ಎಕ್ಸ್ ವಿಸ್ತರಣೆಯ ಉದ್ದವು ಸಹ ವಿಸ್ತರಣೆಯಾಗಿದೆ ಸಂಕುಚಿತಗೊಂಡಾಗ ನಾವು ಇದೇ ರೀತಿಯ ಪ್ರಕರಣವನ್ನು ಹೊಂದಬಹುದು ಆದ್ದರಿಂದ ಮೂಲ ಸಂರಚನೆಗೆ ಹೋಲಿಸಿದರೆ ಇದು ನಿಮ್ಮ ಡೆಲ್ಟಾ ಎಕ್ಸ್ ಆಗಿದೆ ಶಿಯೆರ್ ಎಂದರೇನು ನಾನು ಒಂದು ಬ್ಲಾಕ್ ತೆಗೆದುಕೊಳ್ಳುತ್ತೇನೆ ಮತ್ತು ನಾನು ಈ ದಿಕ್ಕಿನಲ್ಲಿ ಬಲವನ್ನು ಬೀರುತ್ತೇನೆ ಮತ್ತು ಇದು ಎಕ್ಸ್ ಆಕ್ಸಿಸ್ ಮತ್ತು ಇದು ವೈ ಆಕ್ಸಿಸ್ ಎಂದು ಹೇಳುತ್ತೇನೆ ನಾನು ಮೇಲಿನ ಮೇಲ್ಮೈಯಲ್ಲಿ ಸಮತಲ ದಿಕ್ಕಿನಲ್ಲಿ ಒಂದು ಬಲವನ್ನು ಪ್ರಯೋಗಿಸಿದರೆ ನೀವು ಹೊಂದಿರುವುದು ವಿರೂಪಗೊಂಡ ಸಂರಚನೆಯು ಈ ರೀತಿ ಕಾಣುವಂತಹ ರಚನೆಯಾಗಿದೆ ಆದ್ದರಿಂದ ಇದನ್ನು ಶಿಯರ್ ಎಂದು ಕರೆಯಲಾಗುತ್ತದೆ ಮತ್ತು ನೀವು ಈ ಸ್ಥಳಾಂತರವನ್ನು ಮೇಲ್ಭಾಗದಲ್ಲಿ ಹೊಂದಬಹುದು ಅದು ಡೆಲ್ಟಾ ಎಕ್ಸ್ ಮತ್ತು ಈ ಬ್ಲಾಕ್ ಎತ್ತರ ಎಚ್ ಎಂದು ಹೇಳೋಣ ನೀವು ಶಿಯರ್ ಅನ್ನು ಡೆಲ್ಟಾ ಎಕ್ಸ್ ಎಚ್ x h ಎಂದು ವ್ಯಾಖ್ಯಾನಿಸುತ್ತೀರಿ ಮತ್ತು ಅದು ಬಾಗಬಹುದು ನೀವು ಉದ್ದವಾದ ವಸ್ತುವನ್ನು ತೆಗೆದುಕೊಂಡು ಅದನ್ನು ಬಗ್ಗಿಸಲು ಬಲವನ್ನು ಪ್ರಯೋಗಿಸಿದರೆ ಈ ರೀತಿಯ ಸಂರಚನೆಯನ್ನು ಇದು ಹೊಂದಿರುತ್ತದೆ ಇದು ಬಾಗುವಿಕೆಯ ಉದಾಹರಣೆಯಾಗಿದೆ ಅಂತೆಯೇ ಈ ಬಾಗುವಿಕೆಯು ಸಂಕೋಚಕ ಶಕ್ತಿಗಳ ಪರಿಣಾಮವಾಗಿ ಸಂಭವಿಸಬಹುದು ಉದಾಹರಣೆಯಾಗಿ ನೀವು ಉದ್ದವಾದ ಪ್ರಿಸ್ಮಾಟಿಕ್ ಕಿರಣವನ್ನು ಹೊಂದಿದ್ದೀರಿ ಎಂದು ಹೇಳೋಣ ಅದು ಒಂದು ಬದಿಯಲ್ಲಿ ಲಂಗರು ಹಾಕಿದೆ ಮತ್ತು ನೀವು ಮೇಲಿನಿಂದ ಸಂಕೋಚಕ ಬಲವನ್ನು ಬೀರುತ್ತೀರಿ ನೀವು ಜಿಯೋಮೆಟ್ತ್ರಿ ಯನ್ನು ಹೊಂದಬಹುದು ಅಲ್ಲಿ ನೀವು ಸ್ವಲ್ಪ ಆಫ್ಸೆಟ್ ಹೊಂದಿದ್ದರೆ ಇದು ಈ ರಾಡ್ ಹೊಂದಿರಬಹುದಾದ ಒಂದು ಸಂರಚನೆಯಾಗಿರಬಹುದು ಅಥವಾ ನೀವು ಈ ರೀತಿಯ ಸಂರಚನೆಯನ್ನು ಸಹ ಹೊಂದಬಹುದು ಆದ್ದರಿಂದ ಇವು ವಿಭಿನ್ನ ಬಾಗುವ ಸಂರಚನೆಗಳು ಈಗ ನೀವು ಈ ಶಕ್ತಿಗಳನ್ನು ಪ್ರಯೋಗಿಸಿದಾಗ ಹಿಂದೆ ಚರ್ಚಿಸಿದಂತೆ ನಾವು ಟೆನ್ಷನ್ ಅಥವಾ ಸಂಕೋಚನದ ಸರಳವಾದ ಪ್ರಕರಣವನ್ನು ತೆಗೆದುಕೊಳ್ಳೋಣ ಅಥವಾ ಟೆನ್ಷನ್ ಬಗ್ಗೆ ಹೇಳೋಣ ನೀವು ಉದ್ದದ ಒಂದು ಬೀಮ್ ತೆಗೆದುಕೊಂಡು ಎಫ್ ಬಲವನ್ನು ಪ್ರಯೋಗಿಸಿದರೆ ಮತ್ತು ಈ ಬೀಮ್ ನ ಅಡ್ಡ ವಿಭಾಗದ ವಿಸ್ತೀರ್ಣ ಎ ಎಂದು ಊಹಿಸೋಣ ಮತ್ತು ಎ ಮೀಟರ್ ಚದರ ಉದ್ದದ ಘಟಕಗಳನ್ನು ಹೊಂದಿದೆ ಮತ್ತು ಬಲ ಘಟಕಗಳನ್ನು ನ್ಯೂಟನ್ ನಲ್ಲಿ ವ್ಯಕ್ತಪಡಿಸಲಾಗುತ್ತದೆ ಆದ್ದರಿಂದ ನೀವು ಅದನ್ನು ಹೇಗೆ ಮಾಡುತ್ತೀರಿ ನೀವು ಅದನ್ನು ಹಿಗ್ಗಿಸಿದಾಗ ಅದು ಮತ್ತೆ ಒಂದು ನಿರ್ದಿಷ್ಟ ಅಂತರದಿಂದ ವಿಸ್ತರಿಸುತ್ತದೆ ಮತ್ತು ಈ ಹೆಚ್ಚುವರಿ ಉದ್ದವನ್ನು ಡೆಲ್ಟಾ ಎಂದು ಕರೆಯಲಾಗುತ್ತದೆ ಒಂದು ಶಕ್ತಿ ಇದ್ದರೆ ನೀವು ಒತ್ತಡವನ್ನು ಸಾಮಾನ್ಯ ಒತ್ತಡ ಎಂದು ವ್ಯಾಖ್ಯಾನಿಸುತ್ತೀರಿ ಮತ್ತು ಸಿಗ್ಮಾ ವನ್ನು ಎಫ್ ಎ FA ನಿಂದ ನೀಡಲಾಗುತ್ತದೆ ಆದ್ದರಿಂದ ಇದು ಪ್ರತಿ ಮೀಟರ್ ಚೌಕಕ್ಕೆ ನ್ಯೂಟನ್ ನ ಘಟಕಗಳನ್ನು ಪ್ಯಾಸ್ಕಲ್ ಎಂದು ಕರೆಯಲಾಗುತ್ತದೆ ಸಂಕ್ಷಿಪ್ತವಾಗಿ ಇದನ್ನು ಪಾ ಕ್ಯಾಪಿಟಲ್ ಪಿ ಮತ್ತು ಸಣ್ಣ ಎ ಎಂದು ಬರೆಯಲಾಗಿದೆ ಒತ್ತಡದ ಘಟಕವೆಂದರೆ ಪ್ಯಾಸ್ಕಲ್ಸ್ ಆದ್ದರಿಂದ ಇದು ಒತ್ತಡ ಅಥವಾ ಸಂಕೋಚನವಾಗಲಿ ಒತ್ತಡದ ಘಟಕವು ಪ್ಯಾಸ್ಕಲ್ಸ್ ನಲ್ಲಿದೆ ಈಗ ನೀವು ಅದನ್ನು ವಿಸ್ತರಿಸಿದಾಗ ಶೇಕಡಾವಾರು ಉದ್ದವನ್ನು ಅಕ್ಷೀಯ ಉದ್ದನೆಯ ಎಪ್ಸಿಲಾನ್ ಅನ್ನು ಡೆಲ್ಟಾ ಮೂಲ ಉದ್ದ ಎಲ್ ನಿಂದ ನೀಡಲಾಗುತ್ತದೆ ಮತ್ತು ಇದು ಸ್ಟ್ರೈನ್ ನ ವ್ಯಾಖ್ಯಾನವಾಗಿದೆ ನೀವು ಎಲ್ಲರೂ ಹುಕ್ಸ್ Hooke's ನಿಯಮ ವನ್ನು ಕೇಳಿದ್ದೀರಿ ಮತ್ತು ನಿಯಮ ವು ಏನು ಹೇಳುತ್ತದೆ ನೀವು ಒತ್ತಡವನ್ನು ವಿಸ್ತರಿಸಿದಾಗ ಅದು ಪ್ರಯಾಸಕ್ಕೆ ಅನುಪಾತದಲ್ಲಿರುತ್ತದೆ ಸಿಗ್ಮಾ ಸ್ಟ್ರೈನ್ ಎಪ್ಸಿಲಾನ್ ಗೆ ಅನುಪಾತದಲ್ಲಿರುತ್ತದೆ ಮತ್ತು ನೀವು ಇದನ್ನು ಇ ನೀಡಿದ ಅನುಪಾತದ ಸ್ಥಿರತೆಯಾಗಿ ಬರೆಯಬಹುದು ಈ ಇ ಅನ್ನು ಯಂಗ್ನ Young's ಸ್ಥಿತಿಸ್ಥಾಪಕತ್ವದ ಮಾಡ್ಯುಲಸ್ ಎಂದು ಕರೆಯಲಾಗುತ್ತದೆ ಇಲ್ಲಿಂದ ಈ ಅಭಿವ್ಯಕ್ತಿ ಸಿಗ್ಮಾ ವನ್ನು ಎಫ್ ಎ FA ಇ ಟೈಮ್ಸ್ ಡೆಲ್ಟಾ ಎಲ್ ಆಗಿದೆ ಆದ್ದರಿಂದ ಯಂಗ್ ನ ವಸ್ತುವಿನ ಮಾಡ್ಯುಲಸ್ ಎಷ್ಟು ನೀಡಲಾಗಿದೆ ಎಂಬುದನ್ನು ಕಂಡುಹಿಡಿಯಲು ಈ ಅಭಿವ್ಯಕ್ತಿಯನ್ನು ಮಾರ್ಪಡಿಸಬಹುದು ನೀವು ಎಫ್ ಬಲವನ್ನು ಪ್ರಯೋಗಿಸಿದರೆ ಅದು ಎಲ್ ಉದ್ದ ಮತ್ತು ಎ ಅಡ್ಡ ವಿಭಾಗೀಯ ಪ್ರದೇಶವನ್ನು ಹೊಂದಿರುತ್ತದೆ ಆಗ ಅದು ಎಷ್ಟು ವಿಸ್ತರಿಸುತ್ತದೆ ಮತ್ತು ಇದನ್ನು ಎಫ್ಎಲ್ ಎ FL A ಬಾರಿ ಇ ನಿಂದ ನೀಡಲಾಗುತ್ತದೆ ನಂತರ ಡೆಲ್ಟಾ ಎಎಲ್ ಎಇ AL AE ಆಗಿದೆ ಈಗ ನೀವು ಈ ಯಂಗ್ ನ ಮಾಡ್ಯುಲಸ್ ಇ ಎಂದು ಪರಿಗಣಿಸಿದರೆ ನೀವು ಇ ಸ್ಥಿರವಾಗಿರುವ ಎರಡು ಸನ್ನಿವೇಶಗಳನ್ನು ಹೊಂದಿದ್ದರೆ ಮತ್ತು ಎಷ್ಟೇ ಬಲವನ್ನು ಪ್ರಯೋಗಿಸಿದರೂ ಇ ಬದಲಾಗುತ್ತಲೇ ಇರುತ್ತದೆ ಇದು ಒಂದು ಉದಾಹರಣೆಯಾಗಿದೆ ಇ ಸ್ಥಿರವಾಗಿರುತ್ತದೆ ಎಂದು ಊಹಿಸೋಣ ನಂತರ ಒತ್ತಡ ಮತ್ತು ಸ್ಟ್ರೈನ್ ಕರ್ವ್ ಹೇಗೆ ಕಾಣುತ್ತದೆ ನಾನು ಒತ್ತಡದ ವಿರುದ್ಧ ಸ್ಟ್ರೈನ್ ನ್ನು ರೂಪಿಸಿದರೆ ಇ ಸ್ಥಿರವಾಗಿದ್ದರೆ ನಾವು ಇ ಎಂದು ಸ್ಲೋಪ್ ನೊಂದಿಗೆ ರೇಖೆಯನ್ನು ಹೊಂದಿದ್ದೇವೆ ಒಂದು ವಸ್ತುವು ಗಟ್ಟಿಯಾಗಿದ್ದರೆ ಸ್ಲೋಪ್ ಹೆಚ್ಚಾಗುತ್ತದೆ ಇದನ್ನು ಇ ಎಂದು ಹೇಳೋಣ ಮತ್ತು ಇದು ಇ ಪ್ರೈಮ್ ಮತ್ತು ಇ ಪ್ರೈಮ್ ಇ ಗಿಂತ ದೊಡ್ಡದಾಗಿದೆ ಎಂದು ಹೇಳೋಣ ಆಗ ಈ ಸಾಲಿನ ಸ್ಲೋಪ್ ಹೆಚ್ಚಾಗುತ್ತದೆ ಹೇಗಾದರೂ ನೀವು ಬಯೋಮೆಟೀರಿಯಲ್ಸ್ ಅಥವಾ ಬಯೋಪಾಲಿಮರ್ ನೆಟ್ವರ್ಕ್ ಗಳನ್ನು ನೋಡಿದರೆ ಅನೇಕ ಸಂದರ್ಭಗಳಲ್ಲಿ ಈ ರೇಖೀಯ ಸ್ಥಿತಿಸ್ಥಾಪಕತ್ವಕ್ಕೆ ಬದಲಾಗಿ ಕೆಂಪು ಬಣ್ಣದಲ್ಲಿ ನಾನು ಈ ವಕ್ರರೇಖೆ ಯನ್ನು ಚಿತ್ರಿಸಿದ್ದೇನೆ ಅಲ್ಲಿ ನಿಮ್ಮ ಸ್ಲೋಪ್ ಸ್ಥಿರವಾಗಿಲ್ಲ ಈ ಸ್ಲೋಪ್ ಬದಲಾಗುತ್ತಲೇ ಇರುತ್ತದೆ ಆದ್ದರಿಂದ ಇದು ರೇಖಾತ್ಮಕವಲ್ಲದ ಸ್ಥಿತಿಸ್ಥಾಪಕತ್ವಕ್ಕೆ ಒಂದು ಉದಾಹರಣೆಯಾಗಿದೆ ಆದ್ದರಿಂದ ಸ್ಥಿತಿಸ್ಥಾಪಕತ್ವವು ಹೇಗೆ ಬದಲಾಗುತ್ತದೆ ಎಂಬುದನ್ನು ನಾವು ಶೀಘ್ರವಾಗಿ ನೋಡಲಿದ್ದೇವೆ ನೀವು ಶಿಯರ್ ಯನ್ನು ಪ್ರಯೋಗ ಮಾಡಿದಾಗ ನಾನು ಬರೆದಿರುವ ಈ ಸಮೀಕರಣದಲ್ಲಿ ಸಿಗ್ಮಾ ಇ ಟೈಮ್ಸ್ ಎಪ್ಸಿಲಾನ್ ಗೆ ಸಮನಾಗಿರುತ್ತದೆ ನೀವು ಶಿಯರ್ ಅನ್ನು ಪ್ರಯೋಗಿಸುವ ವಸ್ತುವನ್ನು ಹೊಂದಿದ್ದರೆ ಆದ್ದರಿಂದ ಇದು ಸಾಮಾನ್ಯ ಒತ್ತಡ ಮತ್ತು ಇನ್ನೊಂದು ಶಿಯರ್ ಒತ್ತಡ ಎಂದು ನೀವು ವ್ಯಾಖ್ಯಾನಿಸಬಹುದು ಶಿಯರ್ ಒತ್ತಡಕ್ಕಾಗಿ ನೀವು ಸಿಗ್ಮಾ ಸಮೀಕರಣವನ್ನು ಜಿ ಗಾಮಾ ಕ್ಕೆ ಸಮನಾಗಿ ಬರೆಯಬಹುದು ಅಲ್ಲಿ ಗಾಮಾ ಶಿಯರ್ ಒತ್ತಡವಾಗಿರುತ್ತದೆ ಎಪ್ಸಿಲಾನ್ ನಮ್ಮ ಅಕ್ಷೀಯ ಒತ್ತಡವಾಗಿರುತ್ತದೆ ಆದ್ದರಿಂದ ನೀವು ಇಲ್ಲಿ ನೋಡುವುದೇನೆಂದರೆ ಸಮೀಕರಣವು ತುಂಬಾ ಹೋಲುತ್ತದೆ ಮತ್ತು ಇದು ಸಾಮಾನ್ಯ ಒತ್ತಡ ಅಕ್ಷೀಯ ಶಕ್ತಿ ಶಿಯರ್ ಮತ್ತು ಇದು ಒತ್ತಡದ ಶಿಯರ್ ಆದ್ದರಿಂದ ಅಗ್ರಾಹ್ಯ ವಸ್ತುಗಳಿಗೆ ಇ ಮತ್ತು ಜಿ ಅನ್ನು ಸಂಪರ್ಕಿಸುವ ಸಂಬಂಧ ಇರಬೇಕು ಅಗ್ರಾಹ್ಯ ವಸ್ತುಗಳಿಗೆ ಇದು ಮತ್ತೊಂದು ಅಂಶವಾಗಿದೆ ಇ ಮೂರು ಪಟ್ಟು ಜಿ ಗೆ ಸಮಾನವಾಗಿದೆ ಎಂದು ತೋರಿಸಬಹುದು ಏಕೆಂದರೆ ಜಿ ಮತ್ತು ಇ ಸಮೀಕರಣದಿಂದ ಜಿ ಅನ್ನು ಇ ಎರಡು ರಿಂದ ಒಂದು ಎನ್ ಯು ನ ಮೂಲಕ ನೀಡಲಾಗುತ್ತದೆ ಅಲ್ಲಿ ಎನ್ ಯು ಅನ್ನು ಪಾಯ್ಸನ್ ಅನುಪಾತ ಎಂದು ಕರೆಯಲಾಗುತ್ತದೆ ಈಗ ಪಾಯ್ಸನ್ ಅನುಪಾತ ಅಂದರೆ ಏನು ಪಾಯ್ಸನ್ ಅನುಪಾತವನ್ನು ಉದಾಹರಣೆಯೊಂದಿಗೆ ವಿವರಿಸುತ್ತೀನಿ ವಿಸ್ತೀರ್ಣ ಎ ಅವಿಭಾಜ್ಯ ಮತ್ತು ಉದ್ದ ಎಲ್ ಅವಿಭಾಜ್ಯ ಎಂದು ಹೇಳಲು ನೀವು ಈ ವಿಸ್ತೀರ್ಣ ಎ ಮತ್ತು ಉದ್ದ ಎಲ್ ನಿಂದ ಹೋಗಿದ್ದೀರಿ ಎಂದಾದರೆ ನಂತರ ವಿಷದ ಅನುಪಾತವನ್ನು ಪಾರ್ಶ್ವದ ಒತ್ತಡದಿಂದ ರೇಖಾಂಶದ ಒತ್ತಡದಿಂದ ನೀಡಲಾಗುತ್ತದೆ ಆದ್ದರಿಂದ ನೀವು ಈ ಅಕ್ಷದ ಉದ್ದಕ್ಕೂ ಏನನ್ನಾದರೂ ಎಳೆಯುವಾಗ ಅದು ಲಂಬ ಅಕ್ಷದಲ್ಲಿ ಸಂಕುಚಿತಗೊಳ್ಳುತ್ತದೆ ಮತ್ತು ಇದನ್ನು ಪಾಯ್ಸನ್ ಅನುಪಾತ ಎಂದು ಕರೆಯಲಾಗುತ್ತದೆ ಪಾಯ್ಸನ್ ನ ಅನುಪಾತವನ್ನು ಯುನಿಟ್ ಲ್ಯಾಟರಲ್ ಕಂಪ್ರೆಷನ್ ನಿಂದ ಯುನಿಟ್ ಅಕ್ಷೀಯ ವಿಸ್ತರಣೆಯಿಂದ ನೀಡಲಾಗುತ್ತದೆ ಆದ್ದರಿಂದ ಪರಿಮಾಣವು ಸ್ಥಿರವಾಗಿದ್ದರೆ ಮತ್ತು ವಸ್ತುವು ಅಗ್ರಾಹ್ಯವಾಗಿದ್ದರೆ ಎನ್ ಯು ಶೂನ್ಯ ದಶಮಾಂಶ ಐದು 0 5 ಕ್ಕೆ ಸಮನಾಗಿರುತ್ತದೆ ಎಂದು ತೋರಿಸಬಹುದು ಆದ್ದರಿಂದ ನೀವು ಇಲ್ಲಿ ತೋರಿಸಿರುವಂತೆ ಎನ್ ಯು ಅರ್ಧಕ್ಕೆ ಸಮನಾದರೆ ಇ ಸಮೀಕರಣವು ಮೂರು ಪಟ್ಟು ಜಿ ಗೆ ಸಮಾನವಾಗಿರುತ್ತದೆ ಇದನ್ನೇ ನಾನು ಹಿಂದಿನ ಸ್ಲೈಡ್ ನಲ್ಲಿ ಬರೆದಿದ್ದೇನೆ ಇದು ಘನವಸ್ತುಗಳಿಗಾಗಿ ಈಗ ದ್ರವಗಳ ಬಗ್ಗೆ ಯೋಚಿಸಿ ಒಂದು ಪರಿಪೂರ್ಣ ದ್ರವ ಅಥವಾ ಸೂಕ್ತವಾದ ದ್ರವದ ಬಗ್ಗೆ ಯೋಚಿಸುವುದರಿಂದ ಸೂಕ್ತವಾದ ದ್ರವಕ್ಕಾಗಿ ಮೇಲ್ಮೈಯನ್ನು ಲಗತ್ತಿಸಲಾಗಿದೆ ಎಂದು ಭಾವಿಸೋಣ ಮತ್ತು ಅದರ ಮೇಲೆ ದ್ರವವಿದೆ ಮತ್ತು ನೀವು ಎಳೆಯುವ ಮೇಲ್ಭಾಗವನ್ನು ಅದರ ಮೇಲ್ಮಯಲ್ಲಿ ಹಾಕುತ್ತೀರಿ ಎನ್ನೋಣ ಆದ್ದರಿಂದ ಇದು ಮೇಲ್ಮೈ ಮತ್ತು ಇದು ಚಲಿಸುವ ಮೇಲ್ಮೈಯಾಗಿದ್ದು ಅದು ಯು ವೇಗದಲ್ಲಿ ಎಳೆಯುತ್ತದೆ ಎಂದಾದರೆ ಈ ಎತ್ತರವು ಎಚ್ ಆಗಿದ್ದರೆ ಉನ್ನತ ವೇಗವು ಯು0 ಎಂದು ಹೇಳೋಣ ಆದರ್ಶ ದ್ರವಗಳಿಗೆ ನೀವು ವೇಗದ ಪ್ರೊಫೈಲ್ ಅನ್ನು ಹೊಂದಿರುತ್ತೀರಿ ಎಂದು ತೋರಿಸಬಹುದು ನೀವು ಮೇಲ್ಮೈಯನ್ನು ಯು0 ವೇಗದಲ್ಲಿ ಎಳೆಯುವಾಗ ಎಲ್ಲಾ ಪದರಗಳ ದ್ರವ ಕಣಗಳು ಚಲಿಸುತ್ತಲೇ ಇರುತ್ತವೆ ಮತ್ತು ನೀವು ರೇಖಾತ್ಮಕವಾಗಿ ಹೆಚ್ಚುತ್ತಿರುವ ಹರಿವಿನ ಪ್ರೊಫೈಲ್ ಅನ್ನು ಪಡೆಯುತ್ತೀರಿ ಆದ್ದರಿಂದ ನೀವು ವೈ ನ ಎತ್ತರದಲ್ಲಿ ಫ್ಲೋ ಪ್ರೊಫೈಲ್ ಯು ಅನ್ನು ಯು0 ವೈ ಎಚ್ u0 y H ನಂತೆ ಆಗಿರುತ್ತದೆ ಇದು ಫ್ಲೋ ಪ್ರೊಫೈಲ್ ಆಗಿದೆ ಇದರ ಆಧಾರದ ಮೇಲೆ ನೀವು ಸ್ನಿಗ್ಧತೆಯ ಸರಳ ನಿಯಮವನ್ನು ಹೊಂದಬಹುದು ನ್ಯೂಟನ್ ನ ಸ್ನಿಗ್ಧತೆಯ ನಿಯಮವಿದೆ ಇದು ಶಿಯರ್ ಒತ್ತಡವು ಗ್ರೇಡಿಯಂಟ್ ಗೆ ಸಂಬಂಧಿಸಿದೆ ಎಂದು ಹೇಳುತ್ತದೆ ಅನುಪಾತದ ಎಮ್ ಯು ಸ್ಥಿರತೆಯ ಮೂಲಕ ಶಿಯರ್ ಒತ್ತಡವು ಶಿಯರ್ ವೇಗಕ್ಕೆ ಸಂಬಂಧಿಸಿದೆ ಎಂದು ಅದು ಹೇಳುತ್ತದೆ ಈಗ ಎಮ್ ಯು ಅನ್ನು ಸ್ನಿಗ್ಧತೆ ಎಂದು ಕರೆಯಲಾಗುತ್ತದೆ ಇದನ್ನು ಎಮ್ ಯು ಗಾಮಾ ಡಾಟ್ ನಿಂದ ಗುಣಿಸಲ್ಪಟ್ಟಿದೆ ಎಂದು ಬರೆಯಬಹುದು ಆದ್ದರಿಂದ ಹಿಂದಿನ ಪ್ರಕರಣಕ್ಕೆ ವ್ಯತಿರಿಕ್ತವಾಗಿ ಘನಕ್ಕಾಗಿ ನಮ್ಮ ಶಿಯರ್ ಗೆ ವ್ಯತಿರಿಕ್ತವಾಗಿ ಈ ಸಮೀಕರಣ ಟಿಎಯು ಜಿ ಟೈಮ್ಸ್ ಗಾಮಾ ಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ ಎಮ್ ಯು ಯಾವ ಘಟಕಗಳನ್ನು ಹೊಂದಿದೆ ಟಿಎಯು ಒತ್ತಡದ ಯೂನಿಟ್ ನ್ನು ಹೊಂದಿದೆ ಅದು ಪ್ಯಾಸ್ಕಲ್ಸ್ ಆಗಿರಬೇಕು ಟಿಎಯು ಅನ್ನು ಎಮ್ ಯು ಟೈಮ್ಸ್ ಡಿ ಯು ಡಿ ವೈ dudy ಗೆ ಸಮಾನವಾಗಿದೆ ಟಿಎಯು ಪ್ರತಿ ಮೀಟರ್ meter0 ಚೌಕಕ್ಕೆ ಪ್ಯಾಸ್ಕಲ್ಸ್ ಅಥವಾ ನ್ಯೂಟನ್ ನ ಯೂನಿಟ್ ಹೊಂದಿದೆ ಎಮ್ ಯು ಟೈಮ್ಸ್ ಯು ಮೀಟರ್ ಪ್ರತಿ ಸೆಕೆಂಡ್ ಗೆ ಮತ್ತು ಮೀಟರ್ ನಿಂದ ಭಾಗಿಸಲಾಗಿದೆ ನಮ್ಮಲ್ಲಿ ಎಮ್ ಯು ಯುನಿಟ್ ಗಳಿವೆ ಅದು ಪ್ರತಿ ಮೀಟರ್ ಚದರ ಸೆಕೆಂಡ್ ಗೆ ನ್ಯೂಟನ್ ಆಗಿರಬೇಕು ಅಥವಾ ಇದನ್ನು ಪ್ಯಾಸ್ಕಲ್ ಎಂದು ಕರೆಯಲಾಗುತ್ತದೆ ಮತ್ತು ನಂತರ ನೀವು ಸ್ನಿಗ್ಧತೆಯ ಯೂನಿಟ್ ಗಳನ್ನು ನೋಡುತ್ತೀರಿ ಆದ್ದರಿಂದ ಸಿಜಿಎಸ್ ವ್ಯವಸ್ಥೆಯಲ್ಲಿ ಎಮ್ ಯು ಯುನಿಟ್ ನ್ನು ಪೋಯಿಸ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ನೀರಿನ ಸ್ನಿಗ್ಧತೆ ಒಂದು ಸಿಪಿ ಆಗಿದೆ ಇದನ್ನು ಸರಳ ಪಿ ಎಂದು ಬರೆಯಲಾಗಿದೆ ಆದ್ದರಿಂದ ನೀರಿನ ಸ್ನಿಗ್ಧತೆ ಒಂದು ಸೆಂಟಿಪೋಯಿಸ್ ಆಗಿರುತ್ತದೆ ಆದ್ದರಿಂದ ಈಗ ನಾವು ಎರಡು ವಿಪರೀತಗಳನ್ನು ಹೊಂದಿದ್ದೇವೆ ಒಂದು ಸೂಕ್ತವಾದ ಘನ ಮತ್ತೊಂದು ಸೂಕ್ತವಾದ ದ್ರವ ನೀವು ಇಸಿಎಂ ನೆಟ್ವರ್ಕ್ ಗಳ ಬಗ್ಗೆ ಮಾತನಾಡಿದರೆ ಹಾಗಾದರೆ ಇಸಿಎಂ ಎಲ್ಲಿದೆ ಎಂಬ ಪ್ರಶ್ನೆ ಮೂಡುತ್ತೆ ಇಸಿಎಂ ನೆಟ್ವರ್ಕ್ ಸೂಕ್ತವಾದ ಘನ ಅಥವಾ ಇಸಿಎಂ ಸೂಕ್ತವಾದ ದ್ರವವೇ ಆದ್ದರಿಂದ ಇದು ಪ್ರೋಟೀನ್ ಪ್ರಕಾರ ಇಸಿಎಂ ಸಾಂದ್ರತೆ ಅಡ್ಡ ಸಂಪರ್ಕದ ವ್ಯಾಪ್ತಿ ಮತ್ತು ಇಸಿಎಂ ರಚನೆಗಳು ಸೇರಿದಂತೆ ವಿವಿಧ ವಿಷಯಗಳ ಮೇಲೆ ಅವಲಂಬಿತವಾಗಿರುತ್ತದೆ ಇಸಿಎಂ ನೆಟ್ವರ್ಕ್ ಅಥವಾ ಹೈಡ್ರೋಜೆಲ್ ಗಳನ್ನು ಹೇಗೆ ತಯಾರಿಸಲಾಗುತ್ತದೆ ಎಂಬುದರ ಆಧಾರದ ಮೇಲೆ ಅದನ್ನು ಅನನ್ಯವಾಗಿ ನಿರ್ಧರಿಸಲಾಗುತ್ತದೆ ಎಂಬುದು ಮಾತ್ರವಲ್ಲ ವಿಭಿನ್ನ ಗುಣಲಕ್ಷಣಗಳ ವ್ಯಾಪ್ತಿಯು ಇದೆ ಎಂದು ಆದ್ದರಿಂದ ಮೂಲಭೂತವಾಗಿ ಇಸಿಎಂ ನೆಟ್ವರ್ಕ್ ಘನ ಮತ್ತು ದ್ರವದ ಕೆಲವು ಅಂಶಗಳನ್ನು ಹೊಂದಿದೆ ಮತ್ತು ಆದ್ದರಿಂದ ಅವುಗಳನ್ನು ವಿಸ್ಕೋಎಲಾಸ್ಟಿಕ್ ಎಂದು ಕರೆಯಲಾಗುತ್ತದೆ ಇಸಿಎಂ ನೆಟ್ವರ್ಕ್ ಗಳು ಅಂತರ್ಗತವಾಗಿ ವಿಸ್ಕೋಎಲಾಸ್ಟಿಕ್ ಮತ್ತು ಅವು ಘನ ಅಥವಾ ದ್ರವವಾಗಿರಬಹುದು ಅಥವಾ ಕೆಲವೊಮ್ಮೆ ಘನ ಮತ್ತು ದ್ರವದ ಗುಣಲಕ್ಷಣಗಳನ್ನು ಹೊಂದಿರಬಹುದು ಇದು ಇಸಿಎಂ ಅನ್ನು ಹೇಗೆ ತಯಾರಿಸಲಾಗುತ್ತದೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ನೀವು ತಯಾರಿಸಿದ ಕೊಲ್ಲಾಜೆನ್ ಹೈಡ್ರೋಜೆಲ್ ಗೆ ಒತ್ತಡದ ತಿರುವು ಹೇಗೆ ಕಾಣಿಸುತ್ತದೆ ಎಂಬುದಕ್ಕೆ ಇದು ಒಂದು ಉದಾಹರಣೆಯಾಗಿದೆ ಆದ್ದರಿಂದ ನೀವು ನೋಡುತ್ತಿರುವ ಈ ಬಾಣಗಳು ಸಮಯವನ್ನು ಸೂಚಿಸುತ್ತವೆ ನಂತರ ನೀವು ಏನು ಮಾಡುತ್ತಿದ್ದೀರಾ ಎಂದರೆ ಸ್ಟ್ರೆಚಿಂಗ್ ಸಾಧನವನ್ನು ಬಳಸಿ ಜೆಲ್ ತೆಗೆದುಕೊಳ್ಳುವಿರಿ ಮತ್ತು ಅದು ಹೈಡ್ರೋಜೆಲ್ ಎಂದು ಸೂಚಿಸುತ್ತದೆ ತದನಂತರ ನೀವು ಅದನ್ನು ಹಿಂದಕ್ಕೆ ಮತ್ತು ಮುಂದಕ್ಕೆ ವಿಸ್ತರಿಸಬಹುದು ಮತ್ತು ಅದನ್ನು ಸೈಕಲ್ ಒಂದು ಮತ್ತು ಸೈಕಲ್ ಎರಡು ಎಂದು ಕರೆಯಲಾಗುತ್ತದೆ ನೀವು ಏನು ಮಾಡುತ್ತಿದ್ದೀರಿ ಎಂದರೆ ನೀವು ಒಂದು ನಿರ್ದಿಷ್ಟ ಹಂತದವರೆಗೆ ಒತ್ತಡವನ್ನು ಹೇರುತ್ತಿದ್ದೀರಿ ಮತ್ತು ನಂತರ ಅದರ ಮೂಲ ಸಂರಚನೆಯನ್ನು ರಿಲ್ಯಾಕ್ಸ್ ಸ್ಥಾನಕ್ಕೆ ತರುವುದು ಮತ್ತೆ ಅದನ್ನು ವಿಸ್ತರಿಸುವುದು ಮತ್ತು ಮೂಲ ಸಂರಚನೆಗೆ ತರುವುದು ಆದ್ದರಿಂದ ಒತ್ತಡದ ವಕ್ರರೇಖೆಯು ವಿಸ್ತರಿಸಿದಾಗ ಮತ್ತು ರಿಲ್ಯಾಕ್ಸ್ ಸ್ಥಾನಕ್ಕೆ ತಂದಾಗ ಅದು ವಿಭಿನ್ನವಾಗಿರುತ್ತದೆ ಎಂದು ಈ ಚಕ್ರಗಳು ತೋರಿಸುತ್ತವೆ ಇದು ಗಮನಿಸಬೇಕಾದ ಮೊದಲ ಅಂಶ ಎರಡನೆಯ ಅಂಶವೆಂದರೆ ಚಕ್ರ ಒಂದು ಮತ್ತು ಚಕ್ರ ಎರಡರ ನಡುವೆ ಒಂದು ದೊಡ್ಡ ವ್ಯತ್ಯಾಸವಿದೆ ಅದು ಒಂದು ಚಕ್ರದ ಬಲದ ಪರಿಣಾಮವಾಗಿ ಏನಾದರೂ ಸಂಭವಿಸಿದೆ ಮತ್ತು ಚಕ್ರ ಎರಡು ವಿಭಿನ್ನವಾಗಿದೆ ಎಂದು ಸೂಚಿಸುತ್ತದೆ ನಾನು ಸರಳ ರೇಖೆಗಳನ್ನು ಅಂದಾಜು ಮಾಡಬೇಕಾದರೆ ಮತ್ತು ವಕ್ರಾಕೃತಿಗಳು ಈ ರೀತಿ ಕಾಣುತ್ತಿದ್ದರೆ ನಾನು ಈ ಸ್ಲೋಪ್ ನ್ನು ಎಳೆದರೂ ಸಹ ಸ್ಲೋಪ್ ಒಂದು ಚಕ್ರದಿಂದ ಇನ್ನೊಂದು ಚಕ್ರಕ್ಕೆ ಬದಲಾಗುತ್ತಲೇ ಇರುತ್ತದೆ ಹೀಗಾಗಿ ನೀವು ವಿಸ್ತರಿಸಿದಂತೆ ನೆಟ್ವರ್ಕಿಂಗ್ ಮೃದುವಾಗುವುದಿಲ್ಲ ಅದು ಗಟ್ಟಿಯಾಗುತ್ತ ಮತ್ತಷ್ಟು ಗಟ್ಟಿಯಾಗುತ್ತಲೇ ಇರುತ್ತದೆ ಅದರೊಂದಿಗೆ ನಾನು ನನ್ನ ಉಪನ್ಯಾಸವನ್ನು ಇಲ್ಲಿಗೆ ನಿಲ್ಲಿಸುತ್ತೇನೆ ನಾವು ಚರ್ಚಿಸಿದ್ದನ್ನು ಪುನಃ ನೆನಪಿಸಿಕೊಳ್ಳುವುದಾದರೆ ಘನವಸ್ತುಗಳು ಮತ್ತು ದ್ರವಗಳ ಗುಣಲಕ್ಷಣಗಳನ್ನು ಹೇಗೆ ನಿರೂಪಿಸುವುದು ಎಂಬುದರ ಸಂಕ್ಷಿಪ್ತ ಹಿನ್ನೆಲೆಯಾಗಿದೆ ಮತ್ತು ಆ ಹಿನ್ನೆಲೆಯೊಂದಿಗೆ ನಾವು ಈಗ ಅರ್ಥ ಮಾಡೊಕೊಳ್ಳೋದು ಏನೆಂದರೆ ಇಸಿಎಂ ನೆಟ್ವರ್ಕ್ ನ ಯಾವ ಅಂಶಗಳು ಅದನ್ನು ಘನ ಅಥವಾ ದ್ರವ ಅಥವಾ ನಡುವೆ ಏನಾದರೂ ಒಂದು ರೀತಿಯಲ್ಲಿ ವರ್ತಿಸುವಂತೆ ಮಾಡುತ್ತದೆ ಎಂದು ನಿಮ್ಮ ಗಮನಕ್ಕೆ ಧನ್ಯವಾದಗಳು